ನಮಸ್ಕಾರ ಸ್ನೇಹಿತರೆ ಹಿಂದಿನ ಉಪನ್ಯಾಸದಿಂದ ನಾನು ಮುಂದುವರಿಸುತ್ತೇನೆ ಹಾಗೂ ಒಮ್ಮೆ ಒಟ್ಟು ತೂಕವನ್ನು ತಿಳಿದುಕೊಂಡ ಮೇಲೆ ನೀವು ಗಮನಿಸಬಹುದು ಮಿಷನ್ ಅವಶ್ಯಕತೆಯನ್ನು ನಾವು ಹೇಗೆ ನಿರ್ವಹಿಸಬಹುದು ಎಂದು ನಾವು ಸಾಕಷ್ಟು ಸಮಯವನ್ನು ರೆಕ್ಕೆ ಏರ್ ಫಾಯ್ಲ್ ಏರ್ ಫಾಯ್ಲ್ ಗುಣಲಕ್ಷಣಗಳು ಏರ್ ಫಾಯ್ಲ್ ಆಕಾರ ತಿಳಿದುಕೊಳ್ಳಲು ಉಪಯೋಗಿಸಿದ್ದೇವೆ ಹಾಗೂ ನಾವು ಏರ್ ಫಾಯ್ಲ್ ಆಕಾರದ ಬಗ್ಗೆ ಮಾತನಾಡುವುದಾದರೆ ನಾವು ಹೇಳಬಹುದು ಯಾವ ಕ್ಷಣದಲ್ಲಿ ಯಾವ ಜಾಗದಲ್ಲಿ ಮಾಕ್ 1 ಆಗುತ್ತದೆ ಎಂದು ಏಕೆಂದರೆ ನಮಗೆ ಕ್ರಿಟಿಕಲ್ ಮಾಕ್ ನಂಬರ್ ಮೇಲೆ ಆಸಕ್ತಿ ಇತ್ತು ಏರ್ ಫಾಯ್ಲ್ ಸ್ಟಾಲ್ ಕೋನವು ಅದರ ಆಕಾರದಿಂದ ಹೇಗೆ ಬದಲಾಗುತ್ತದೆ ಎಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವೆ CLmax ನಲ್ಲಿ ಗರಿಷ್ಠವಾದ ಕ್ಯಾಮ್ಬರ್ ಜಾಗವು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಎಂದು ತಿಳಿದುಕೊಂಡಿದ್ದೇವೆ ಮೂಗಿನ ತ್ರಿಜ್ಯವು CLmax ಮೌಲ್ಯಕ್ಕೆ ಒಂದು ನಿರ್ದಿಷ್ಟವಾದಂತಹ ಬೆಲೆಯನ್ನು ಹೀಗೆ ನೀಡುತ್ತದೆ ಎಂದು ಕೂಡ ತಿಳಿದುಕೊಂಡಿದ್ದೇವೆ ಹಾಗೂ ಕ್ಯಾಮ್ಬರ್ ಏರ್ ಫಾಯ್ಲ್ ಬಗ್ಗೆ ಚರ್ಚಿಸುತ್ತಿರುವಾಗ CLmax ಹೆಚ್ಚಿಸಲು ಕ್ಯಾಮ್ಬರ್ ಏರ್ ಫಾಯ್ಲ್ ಸಹಾಯಮಾಡುತ್ತದೆ ಎಂದು ತಿಳಿದುಕೊಂಡೆವು ಆದರೆ ಕ್ಯಾಮ್ಬರ್ ಹೆಚ್ಚಿಗೆ ಮಾಡಿದಹಾಗೆ ಅಲ್ಲಿ Cmac ಮೂಮೆಂಟ್ ಋಣಾತ್ಮಕ ವಾಗುವುದನ್ನು ನೋಡಿದ್ದೇವೆ ಅಂದರೆ ಮೂಗನ್ನು ಕೆಳಗೆ ಮಾಡುವಂತಹ ಮೂಮೆಂಟ್ ಹಾಗೂ ಒಂದು ವಿಮಾನವನ್ನು ವಿನ್ಯಾಸ ಮಾಡುವಾಗ ಕ್ಯಾಮ್ಬರ್ CLmax ಹೆಚ್ಚಿಸುತ್ತದೆ ಎಂದು ತಿಳಿದುಕೊಂಡಿದ್ದೆವು ಆದರೆ ನೀವು Cmac ಋಣಾತ್ಮಕ ವಾಗುವುದನ್ನು ನಿಯಂತ್ರಿಸಬೇಕು ಹಾಗೂ ವಿಮಾನವನ್ನು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ನಾವು ಸ್ಟೆಬಿಲಿಟಿ ಮತ್ತು ಕಂಟ್ರೋಲ್ ವಿಷಯವನ್ನು ನೆನಪಿಸಿಕೊಂಡರೆ ನೀವು ಗಮನಿಸಬಹುದು ನಾನು ಏಕೆ ಋಣಾತ್ಮಕ Cmac ನಿಯಂತ್ರಿಸಬೇಕು ಎಂದು ಹೇಳುತ್ತಿದ್ದೇನೆ ಅಂತ ಮುಂದೆ ಸಂರಚನೆಯ ವಿನ್ಯಾಸದ ಬಗ್ಗೆ ಮಾತನಾಡುವಾಗ ಇವೆಲ್ಲವುಗಳ ಬಗ್ಗೆ ವಿವರವಾಗಿ ಪುನರಾವರ್ತಿಸುವ ಮತ್ತು ಅವುಗಳ ಸಂಶ್ಲೇಷಣೆ ಮಾಡುವುದನ್ನು ತಿಳಿದುಕೊಳ್ಳೋಣ ಒಂದು ಕ್ಷಣದಲ್ಲಿ ನಮಗೆ CLmax ಹೆಚ್ಚಿಗೆ ಇರಬೇಕು ಎಂದು ಬಯಸುತ್ತೇವೆ ಹಾಗೂ ಅದು ಕ್ಯಾಮ್ಬರ್ಅನುಗುಣವಾಗಿ ಬದಲಾಗುತ್ತದೆ ಆದರೆ ಅಲ್ಲಿ ಋಣಾತ್ಮಕ Cmac ಇರುತ್ತದೆ ಎಂದು ತಿಳಿದುಕೊಂಡಿರಬೇಕುಅವುಗಳನ್ನು ಸರಿಯಾಗಿ ನಿಯಂತ್ರಿಸಬೇಕು ನಂತರ ಏರ್ ಫಾಯ್ಲ್ ಮುಖಾಂತರ ರೆಕ್ಕೆಯನ್ನು ಪಡೆಯುತ್ತೇವೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಂಶಗಳು ಆದಂತಹ ಅಸ್ಪೆಕ್ಟ್ ರೇಶಿಯೋ ತಿಳಿದುಬರುತ್ತದೆ ಹಾಗೂ ಈ ಅಸ್ಪೆಕ್ಟ್ ರೇಶಿಯೋ ಒಂದು ಪ್ರಮುಖವಾದ ಪಾತ್ರವನ್ನು ಬಹಳಷ್ಟು ಬಾರಿ ನಿರ್ವಹಿಸುತ್ತದೆ ಆದ್ದರಿಂದ ಅಸ್ಪೆಕ್ಟ್ ರೇಶಿಯೋ ಮೇಲೆ ಸಾಕಷ್ಟು ಸಮಯವನ್ನು ಉಪಯೋಗಿಸಿದ್ದೇವೆ ಇವತ್ತು ನಾನು ಕೂಡ ಈ ಅಸ್ಪೆಕ್ಟ್ ರೇಶಿಯೋ ಬಗ್ಗೆ ಚರ್ಚಿಸುತ್ತೇನೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಏನೆಂದರೆ ಈ ವಿನ್ಯಾಸದ ವಿಷಯದಲ್ಲಿ ನಿಮಗೆ 1 ಅಧಿಕ 1 2 ಎಂದು ಹೇಳುವುದಿಲ್ಲ ಈ ವಿಷಯದಲ್ಲಿ ನೀವು ಏನು ಕಲಿಯುತ್ತೀರಿ ಅಂದರೆ ಈ 1 ಅಧಿಕ 1 ಎಷ್ಟು ಆಗಬಹುದು ಎಂದು ಕೆಲವೊಮ್ಮೆ ನಿಮಗೆ 1 ಅಧಿಕ 1ರ ಅವಶ್ಯಕತೆ 0 5 ಆದರೆ ಇನ್ನು ಕೆಲವೊಮ್ಮೆ 1 ಅಧಿಕ 1ರ ಅವಶ್ಯಕತೆ 2 5 ಆಗಬಹುದು ಈ ರೀತಿ ನಾವು ಇದನ್ನು ಹೇಗೆ ಉಪಯೋಗಿಸಿಕೊಳ್ಳಬಹುದು ಮತ್ತು ಇಲ್ಲಿರುವಂತಹ ಅನಾನುಕೂಲತೆಗಳನ್ನು ಹೇಗೆ ಕಡಿಮೆ ಮಾಡಬಹುದು ಎಂದು ಈ ವಿನ್ಯಾಸದ ವಿಷಯದಲ್ಲಿ ತಿಳಿದುಕೊಳ್ಳುತ್ತೇವೆ ಹೀಗಾಗಿ ನಾವು ಇಂತಹ ಅಂಶಗಳನ್ನು ವಿವರವಾಗಿ ಅರ್ಥಮಾಡಿಕೊಳ್ಳುವುದು ತುಂಬಾ ಪ್ರಮುಖವಾಗಿದೆ ಏಕೆಂದರೆ ಅವುಗಳನ್ನು ನಾವು ವಿಮಾನದ ಸಂರಚನೆಯಲ್ಲಿ ಉಪಯೋಗಿಸುತ್ತೇವೆ ಈಗ ನಾನು ಅಸ್ಪೆಕ್ಟ್ ರೇಶಿಯೋ ಬಗ್ಗೆ ಮಾತನಾಡಿದರೆ ಅಂದರೆ ಈ ಅಸ್ಪೆಕ್ಟ್ ರೇಶಿಯೋ ಹೆಚ್ಚಿಗೆಯಾದರೆ 𝛼stall ಕಡಿಮೆಯಾಗುತ್ತದೆ ಏಕೆಂದರೆ ಡೌನ್ ವಾಶ್ ಕಡಿಮೆಯಾಗುತ್ತದೆ ಅದೇ ರೀತಿ ಒಂದು ನಿಗದಿತ S ಮೌಲ್ಯಕ್ಕೆ S ಸ್ಥಿರವಾಗಿದ್ದರೆ ಅಸ್ಪೆಕ್ಟ್ ರೇಶಿಯೋ ಹೆಚ್ಚಿಗೆಮಾಡಿದಾಗ ಅಂದರೆ ಅಲ್ಲಿ ಸ್ಪ್ಯಾನ್ ಹೆಚ್ಚಿಗೆ ಆಗುತ್ತದೆ ಸಾಮಾನ್ಯವಾಗಿ ಅಸ್ಪೆಕ್ಟ್ ರೇಶಿಯೋ ಹೆಚ್ಚು ಮಾಡಿದಾಗ LD ಹೆಚ್ಚಾಗುತ್ತದೆ ಅದೇ ಸಮಯದಲ್ಲಿ ಪ್ರತಿಯೊಂದು ಅಸ್ಪೆಕ್ಟ್ ರೇಶಿಯೋಗೆ CLCDmax ಬೇಕಾದರೆ ಲಿಫ್ಟ್ ತೂಕಕ್ಕೆ ಸಮಾನವಾಗಿ ಇರುವಾಗ ಅದಕ್ಕೆ ತಕ್ಕಂತಹ ವೇಗ ಬೇಕಾಗುತ್ತದೆ ಎಂದು ನಮಗೆ ತಿಳಿದಿದೆ ಇನ್ನೊಂದು ಪ್ರಮುಖವಾದಂತಹ ವೀಕ್ಷಣೆಯ ಅಂದರೆ ನಾವು ಇಲ್ಲಿ ಗಮನಿಸುತ್ತಿರುವುದು ಸ್ಪ್ಯಾನ್ ಮುಖಾಂತರ ದೊರಕಿರುವ ಅಸ್ಪೆಕ್ಟ್ ರೇಶಿಯೋ ನೀವು ನೋಡಬಹುದು ಏನೆಂದರೆ ನಾನು ಹೇಳಿದ್ದು ಒಂದು ನಿಗದಿತ S ಮೌಲ್ಯಕ್ಕೆ ನಾನು ಅಸ್ಪೆಕ್ಟ್ ರೇಶಿಯೋ ಹೆಚ್ಚಿಸಿದರೆ ಸ್ಪ್ಯಾನ್ ಹೆಚ್ಚಾಗುತ್ತದೆ ಅಂದರೆ ಪರೋಕ್ಷವಾಗಿ ನಾನು ಏನು ಹೇಳುತ್ತಿದ್ದೇನೆ ಅಂದರೆ S ಮೌಲ್ಯವು ಪ್ರಾಥಮಿಕವಾಗಿ ಅಸ್ಪೆಕ್ಟ್ ರೇಶಿಯೋ ಮೇಲೆ ಅವಲಂಬಿತವಾಗಿಲ್ಲ ಅದು ಬೇರೆ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಉದಾಹರಣೆಗೆ ಈಗ ಲಿಫ್ಟ್ ತೂಕಕ್ಕೆ ಸಮಾನ ವಾಗಿದ್ದರೆ ಅದು ಈ ರೀತಿಯಾಗಿರುತ್ತದೆ LW12V2SCL ಈಗ ನನಗೆ ವಿನ್ಯಾಸದಲ್ಲಿ ನಿರ್ದಿಷ್ಟವಾದ CL ಮೌಲ್ಯ ಮಿತಿಗಳಿದ್ದರೆ ನಿರ್ದಿಷ್ಟವಾದಂತಹ ಎತ್ತರದಲ್ಲಿ ನಾನು ಹಾರಬೇಕಾದರೆ ಕ್ರೂಜ್ ವೇಗವನ್ನು ಗುರುತಿಸಿದರೆ S ಮೌಲ್ಯವು ಸ್ಥಿರವಾಗಿರುತ್ತದೆ ಇದು ಒಂದು ರೀತಿ ಆಗಿರುತ್ತದೆ ಇನ್ನೊಂದು ವಿನ್ಯಾಸದ ರೀತಿ ಎಂದರೇ ಈ WS ಮೌಲ್ಯ ಒಂದು ನಿಗದಿತ ಮಿಷನ್ಗೆ ಸ್ಥಿರವಾಗಿರುತ್ತದೆ ಹೀಗಾಗಿ S ಮೌಲ್ಯವು ಬೇರೆ ಎಲ್ಲಾ ಪ್ರಸಂಗಗಳಲ್ಲಿ ಸ್ಥಿರವಾಗಿರುತ್ತದೆ ಇದು ಇರುತ್ತದೆ ಹಾಗೆ ಪ್ರದೇಶವು ಎಷ್ಟು ಪ್ರಮಾಣದ ಲಿಫ್ಟ್ ಇರಬೇಕೆಂದು ನಿಗದಿಪಡಿಸುತ್ತದೆ ಆದರೆ ಇದು ಲಿಫ್ಟ್ ಉತ್ಪಾದಿಸಲು ಅವಶ್ಯಕ ಪ್ರದೇಶವಾದರೆ 𝜌 ಮತ್ತು ವೇಗವನ್ನು ಸ್ಥಿರವಾಗಿ ತೆಗೆದುಕೊಂಡಾಗ ಈ ರೀತಿಯ ಪ್ರದೇಶ ವಿದ್ದಲ್ಲಿ ಈ ರೀತಿ ಚಲಿಸುತ್ತದೆ ಹಾಗೂ ಈ ಪ್ರದೇಶವು ಈ ರೀತಿಯಲ್ಲಿ ಚಲಿಸುತ್ತದೆ ಸಹಜವಾಗಿ ಗಮನಿಸಿದರೆ ನಾವು ಇದನ್ನು ನೋಡುತ್ತಿದ್ದೇವೆ ಹೀಗಾಗಿ ನಾವು ಅಸ್ಪೆಕ್ಟ್ ರೇಶಿಯೋ ಬಗ್ಗೆ ಚರ್ಚಿಸುತ್ತಿದ್ದೇವೆ

ಈ ಇಂಡಿಯೂಸ್ ಡ್ರ್ಯಾಗ್ ಬಗ್ಗೆ ನಾವು ಏಕೆ ಚರ್ಚಿಸುತ್ತಿದ್ದೇವೆ ಏಕೆಂದರೆ ಡ್ರ್ಯಾಗ್ ಆಕಾರ ಹಾಗೂ ವೇಗದಿಂದ ಮೂಡುತ್ತದೆ ಅದನ್ನು ಪ್ಯಾರಾಸೈಟ್ ಎನ್ನುತ್ತಾರೆ ಒಟ್ಟು ಪ್ಯಾರಾಸೈಟ್ ಮತ್ತು ಇಂಡಿಯೂಸ್ ಡ್ರ್ಯಾಗ್ ಇರುತ್ತದೆ ಇಂಡಿಯೂಸ್ ಡ್ರ್ಯಾಗ್ ನನ್ನ ಹೇಗಾದರೂ ಮಾಡಿ ಕಡಿಮೆ ಮಾಡಿದಾಗ ಅಂದರೆ ಅದು ಲಿಫ್ಟ್ ಮುಖಾಂತರ ಉತ್ಪತ್ತಿಯಾಗುತ್ತದೆ ಆಗ ನಾನು ಲಿಫ್ಟ್ ಮತ್ತು ಡ್ರ್ಯಾಗ್ ಅನುಪಾತ ಹೆಚ್ಚಿಸಬಹುದು ಹಾಗಾದರೆ ಈ ಸೂತ್ರ ನಮಗೆ ಏನು ಹೇಳುತ್ತದೆ ಏನೆಂದರೆ Di∝1b2 ಅಂದರೆ ನೀಡಿರುವ S ಮೌಲ್ಯಕ್ಕೆ b ಹೆಚ್ಚಿಸುತ್ತಾ ಹೋದರೆ ಇಂಡಿಯೂಸ್ ಡ್ರ್ಯಾಗ್ ಕಡಿಮೆ ಆಗುತ್ತದೆ ಇದು ವಿನ್ಯಾಸದ ದೃಷ್ಟಿಯಿಂದ ಅಸ್ಪೆಕ್ಟ್ ರೇಶಿಯೋ ಮತ್ತು ಪ್ರದೇಶದ ನಡುವಿನ ಸೂತ್ರವಾಗಿದೆ ನಾವು ಇಲ್ಲಿ ಮತ್ತೆ ಏನನ್ನುಗಮನಿಸಬಹುದು ಅಂದರೆ 𝐷i ∝ 𝑊2 ಹೀಗಾಗಿ ತೂಕ ಹೆಚ್ಚಾಗಿದ್ದರೆ ಇಂಡಿಯೂಸ್ ಡ್ರ್ಯಾಗ್ ಕೂಡ ಹೆಚ್ಚಾಗಿರುತ್ತದೆ ಈ ಸೂತ್ರವನ್ನು ಗಮನಿಸಿ ನೈಸರ್ಗಿಕವಾಗಿ ತೂಕ ಹೆಚ್ಚಾಗಿರುವುದರಿಂದ ನಮಗೆ ಹೆಚ್ಚಿನ ಪ್ರಮಾಣದ CL ಬೇಕಾಗಿರುತ್ತದೆ ಹಾಗೂ ಈ ರೀತಿಯಾಗಿರುತ್ತದೆ Di∝1V2 ಹಾಗಾದರೆ ವೇಗವನ್ನು ಹೆಚ್ಚಿಸಿದಾಗ ಇಂಡಿಯೂಸ್ ಡ್ರ್ಯಾಗ್ ಕಡಿಮೆಯಾಗುತ್ತದೆ ಇದು ಸರಳವಾದ ವಿಮಾನದ ಪರ್ಫಾರ್ಮೆನ್ಸ್ 1 ಆಗಿರುತ್ತದೆ ನೀವು ನೋಡಿದ ಹಾಗೆ ಸ್ಥಿರವಾದ ಹಾರಾಟವನ್ನು ಮಾಡಬೇಕಾದರೆ ವೇಗ ಹೆಚ್ಚಾಗಿರಬೇಕು ಆಗ CL ಅವಶ್ಯಕತೆ ಕಡಿಮೆ ಇರುತ್ತದೆ ಹಾಗೂ ಇಂಡಿಯೂಸ್ ಡ್ರ್ಯಾಗ್ CL 2 ಗೆ ಸಮಾನ ಅನುಪಾತದಲ್ಲಿರುತ್ತದೆ ಹಾಗಾದರೆ ನಾವು ತೂಕದ ಬಗ್ಗೆ ಮಾತನಾಡುವಾಗ ತೂಕದ ಬಗ್ಗೆ ಚರ್ಚಿಸುವಾಗ ಅನಾವಶ್ಯಕವಾಗಿ ತೂಕವನ್ನು ಹೆಚ್ಚಿಸಬಾರದು ಎಂದು ಗಮನದಲ್ಲಿ ಇಟ್ಟುಕೊಂಡಿರಬೇಕುಇಲ್ಲದಿದ್ದರೆ ಇಂಡಿಯೂಸ್ ಡ್ರ್ಯಾಗ್ ರೂಪದಲ್ಲಿ ದಂಡ ಕಟ್ಟಬೇಕಾಗುತ್ತದೆ ಹಾಗೂ ಇದರಿಂದ ಲಿಫ್ಟ್ ಮತ್ತು ತೂಕದ ಅನುಪಾತವು ಬದಲಾಗಬಹುದು ಹೀಗಾಗಿ ಇದು ಇನ್ನೊಂದು ರೀತಿಯ ಅಸ್ಪೆಕ್ಟ್ ರೇಶಿಯೋ ನೋಡಿಕೊಳ್ಳುವ ದಾರಿಯಾಗಿದೆ ನಾವು ಏನು ಮಾಡಿದ್ದೇವೆ ನಾವು ಹೇಳಿದ್ದು ಅಸ್ಪೆಕ್ಟ್ ರೇಶಿಯೋ ಅದನ್ನು ಸ್ಥಿರವಾದ ಪ್ರದೇಶವೆಂದು ನೋಡಿದ್ದೇವೆ ಅಸ್ಪೆಕ್ಟ್ ರೇಶಿಯೋ ಬದಲಾಯಿಸುವುದಿಲ್ಲ ಅಂದರೆ ನಾನು ಈ ಸ್ಪ್ಯಾನ್ ಬದಲಾಯಿಸುತ್ತಿದ್ದೇವೆ ಎಂದು ಅರ್ಥ ಇದನ್ನು ನಾನು ಹೆಚ್ಚಿಸುತ್ತಾ ಹೋದಹಾಗೆ ಇದು ರಚನೆಯಲ್ಲಿ ಸಮಸ್ಯೆಗಳನ್ನು ಮೂಡಿಸುತ್ತದೆ ಅದನ್ನು ನೀವು ನೋಡಿಕೊಳ್ಳಬೇಕು ನೀವು ಲ್ಯಾಂಡಿಂಗ್ ಮಾಡಿದಾಗ ಸಮಸ್ಯೆಯಾಗಬಹುದು ವಿಮಾನವು ಈ ರೀತಿ ಮಾಡಬಹುದು ಸೂಕ್ಷ್ಮವಾಗಿ ಬಾಗಿದಾಗ ಭಾಗವು ನೆಲಕ್ಕೆ ತಾಗಬಹುದು ಇದು ಗ್ಲೈಡರ್ ಗಳಿಗೆ ಒಂದು ಸಾಮಾನ್ಯವಾದ ಅಂತಹ ಪರಿಸ್ಥಿತಿ ಆಗಿರುತ್ತದೆ ಆದ್ದರಿಂದ ದೊಡ್ಡದಾದ ಗ್ಲೈಡರ್ ಗಳಿಗೆ ಹೆಚ್ಚಿನ ಪ್ರದೇಶ ಇರುವುದರಿಂದ ಇಲ್ಲಿಯೂ ಕೂಡ ಚಕ್ರ ವಿರುತ್ತದೆ ಹೀಗಾಗಿ ಅವು ಭಾರ ತೆಗೆದುಕೊಳ್ಳುತ್ತವೆ ಹೀಗಾಗಿ ಅವು ದುರಂತಕ್ಕೆ ಒಳಗಾದಾಗ ಅವುಗಳನ್ನು ನೀವು ಬದಲಾಯಿಸುತ್ತಿರಿ ಹಾಗೂ ನಮಗೆ ವಿನ್ಯಾಸವು ಬೇಕಾಗಿದೆ ಅದಕ್ಕೆ ಅವಶ್ಯಕವಿರುವ ಸಂಖ್ಯೆಗಳು ಬೇಕಾಗಿದೆ ಎನ್ನುತ್ತೀರಾ ಅವಶ್ಯಕ ಸಂಖ್ಯೆಗಳು ಅಂದರೆ ನೀವು ಸಾಮಾನ್ಯ ಎವಿಎಶನ್ ಬಗ್ಗೆ ಮಾತನಾಡುವುದಾದರೆ ಎರಡು ಎಂಜಿನ್ ಇರುವಂತಹ ಅಸ್ಪೆಕ್ಟ್ ರೇಶಿಯೋ 7 ರಿಂದ 8 ಇರುವಂತಹ ವಿಮಾನ ತೆಗೆದುಕೊಂಡು ಅಥವಾ ಇನ್ನು ಸ್ವಲ್ಪ ಹೆಚ್ಚಿನ 7 8 ದಿಂದ 8 ಆಗಿರಬಹುದು ಎಂಜಿನ್ ಇದ್ದರೆ ಇದು ಕಡಿಮೆಯಾಗಿರುತ್ತದೆ ಆದರೆ ಒಂದೇ ರೀತಿ ಪ್ರಾರಂಭಿಸಬಹುದು ಎರಡು ಟರ್ಬೋ ಪ್ರೋಪ ಎಂಜಿನ್ ಆದಲ್ಲಿ ಇದು 8 5 ರಿಂದ 9 3 ಆಗಿರುತ್ತದೆ ಇವೆಲ್ಲವುಗಳು ಇತಿಹಾಸದ ಮಾಹಿತಿಗಳಿಂದ ಆಯ್ದುಕೊಂಡಿದ್ದು ಆರಂಭಿಕ ಸಂರಚನೆಯಲ್ಲಿ ಉಪಯೋಗವಾಗುತ್ತದೆ ಜೆಟ್ ಚಾಲಿತ ವಿಮಾನಿಗಳಿಗೆ ಅಲ್ಲ ಪ್ರೊಪೆಲ್ಲರ್ ಚಾಲಿತ ವಿಮಾನಗಳಿಗೆ ಎಂದು ತಿಳಿದುಕೊಳ್ಳಬಹುದು ಜೆಟ್ ಚಾಲಿತ ವಿಮಾನಿಗಳಿಗೆ ಸಾಮಾನ್ಯವಾದ ಜೆಟ್ ಚಾಲಿತ ವಿಮಾನಿಗಳಿಗೆ ಅಸ್ಪೆಕ್ಟ್ ರೇಶಿಯೋ ಮೌಲ್ಯ 7 ರಿಂದ 7 5 ಆಗಿರುತ್ತದೆ ಹಾಗೂ ನೀವು ವೇಗವನ್ನು ಇನ್ನು ಹೆಚ್ಚಿಸಿದಾಗ ಅಸ್ಪೆಕ್ಟ್ ರೇಶಿಯೋ ಕಡಿಮೆಯಾಗುತ್ತ ಹೋಗುತ್ತದೆ ಮತ್ತು 6 5 5 ಆಗಬಹುದು ಆದರೆ ಇವೆಲ್ಲವುಗಳು ಸಂರಚನೆಯನ್ನು ಪ್ರಾರಂಭಿಸಲು ಒಳ್ಳೆಯ ಸಂಖ್ಯೆಗಳು ಆಗಿವೆ ಇತ್ತೀಚಿನ ಯುವಕರು ಇಂತಹ ರೆಕ್ಕೆಯಿಂದ ಕೇವಲ ಖುಷಿಯಾಗಿಲ್ಲ ಅಥವಾ ಸಾಮಾನ್ಯವಾದ ಬಾಲದ ಚಿತ್ರ ಅವರಿಗೆ ಇಷ್ಟವಾಗುತ್ತಿಲ್ಲ ನಾನು ಈ ರೀತಿಯಲ್ಲಿ ವಿಮಾನದ ಚಿತ್ರವನ್ನು ಬಿಡಿಸಿದರು ಅವರು ಏನಿದು ಎಂದು ಹೇಳುತ್ತಾರೆ ಅವರು ಏಕೆ ಹೀಗೆ ಮಾಡುತ್ತಾರೆ ಯಾಕೆ ಇಲ್ಲಿ ಈ ರೀತಿಯಾಗಿಲ್ಲ ಈ ರೀತಿ ಇರುವುದನ್ನು ಅಪೇಕ್ಷಿಸುತ್ತಾರೆ ಹೀಗೆ ಇರುವುದನ್ನು ಇಲ್ಲಿ ಈ ರೀತಿ ಇರುವುದನ್ನು ಆಶಿಸುತ್ತಾರೆ ಇಲ್ಲಿ ಅವರು ಏನು ನೋಡಲು ಹೆಚ್ಚಿಸುತ್ತಾರೆ ಅಂದರೆ ಈ ಚಿತ್ರಗಳಲ್ಲಿ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಬೇರೆಯಾಗಿರುತ್ತದೆ ನಾನು ಈ ರೀತಿಯಲ್ಲಿ ಬರೆದಾಗ ಈ ರೀತಿಯಲ್ಲಿ ವಿವರಿಸುತ್ತೇನೆ ಗರಿಷ್ಠ ವೇಗ ಇದು ಮತ್ತು ಈಗಿನ ಯುವಕರು ಇಂತಹ ಜಡವಾದ ಚಿತ್ರವನ್ನು ಇಷ್ಟಪಡುವುದಿಲ್ಲ ಅವರಿಗೆ ಆದಷ್ಟು ಬೇಗ ಚಿತ್ರಿಸಬೇಕು ಹೀಗಾಗಿ ಸಾಮಾನ್ಯವಾಗಿ ನಾನು ಈ ರೀತಿಯಲ್ಲಿ ಬರೆದರು ಇವೆಲ್ಲ ಅಂಶಗಳನ್ನು ಮತ್ತೆ ನೋಡಬೇಕಾಗುತ್ತದೆ ಮುಂದಿನ ಹಂತವಾದ ಪರಿಕಲ್ಪನಾ ವಿನ್ಯಾಸವನ್ನು ಆರಂಭಿಸುವ ಮುಂಚೆ ಗಮನಿಸಬೇಕಾಗುತ್ತದೆ ಹಾಗಾದರೆ ಮೇಲ್ಭಾಗ ಏನು ಆಗಿರುತ್ತದೆ ಏನಿದು ಇದು ಕೇನಾರ್ಡ್ ಹೀಗಾಗಿ ಇದನ್ನು ಗಮನಿಸಿ ನೋಡಿದಾಗ ನಾವು ಚರ್ಚಿಸುತ್ತಿರುವುದು ಅಸ್ಪೆಕ್ಟ್ ರೇಶಿಯೋ ಬಗ್ಗೆ ಹಾಗೂ ಕೇನಾರ್ಡ್ ಬಗ್ಗೆ ಮಾತನಾಡಬಹುದು ಕೇನಾರ್ಡ್ ಸಾಮಾನ್ಯವಾಗಿ ನಿಯಂತ್ರಿಸುವ ಅಂಗಗಳು ಆಗಿರುತ್ತವೆ ಅವುಗಳ ಆಕಾರವೂ ಬೇರೆಯಾಗಿರುತ್ತದೆ ಇವುಗಳನ್ನು ಚಲಿಸುವ ವೇಗ ನಿಯಂತ್ರಿಸುತ್ತದೆ ಆದರೆ ನಮ್ಮ ಗಮನವು ಕಡಿಮೆ ವೇಗದ ವಿಮಾನಗಳ ಮೇಲಿದೆ ಕಡಿಮೆ ವೇಗದ ವಿಮಾನ ಮತ್ತು ಕೇನಾರ್ಡ್ ವಿಮಾನವನ್ನು ನಿಯಂತ್ರಿಸಲು ಉಪಯೋಗಿಸುತ್ತಾರೆ ಹಾಗಾದರೆ ಕೇನಾರ್ಡ್ ಮೂಲಕ ನಿಯಂತ್ರಿಸುವುದು ಬಾಲದಿಂದ ನಿಯಂತ್ರಿಸುವ ವಿಮಾನುಗಳಿಗಿಂತ ಎಷ್ಟು ಪ್ರಮಾಣದಲ್ಲಿ ಬೇರೆಯಾಗಿರುತ್ತದೆ ನಿಮಗೆ ಇದು ತಿಳಿದಿದೆ ಆದರೂ ನಾನು ಹೇಳಲು ಇಚ್ಚಿಸುತ್ತೇನೆ ಇದು ಬಾಲ ಆದರೆ ನನಗೆ ಮೂಗನ್ನು ಮೇಲೆ ಮಾಡುವಂತಹ ಮೂಮೆಂಟ್ ಮಾಡಬೇಕಾದರೆ ನಾನು ಈ ರೀತಿಯಲ್ಲಿ ಎಲಿವೇಟರ್ ಮೇಲೆ ಮಾಡಬೇಕಾಗುತ್ತದೆ ಅಂದರೆ ಇದರಿಂದ ನನಗೆ ಮೂಗು ಮೇಲೆ ಆಗುವಂತಹ ಮೂಮೆಂಟ್ ಸಿಗುತ್ತದೆ ಆದರೆ ಒಟ್ಟು ಲಿಫ್ಟ್ ಅಂದರೆ ರೆಕ್ಕೆಯ ಹಾಗೂ ಬಾಲದ ಒಟ್ಟು ಲಿಫ್ಟ್ ಕಡಿಮೆಯಾಗುತ್ತದೆ ಏಕೆಂದರೆ ಬಾಲದಲ್ಲಿ ಲಿಫ್ಟ್ ಕೆಳಭಾಗದ ದಿಕ್ಕಿನಲ್ಲಿ ಇದೆ ಆದರೆ ಅದೇ ಕೇನಾರ್ಡ್ ವಿಮಾನಗಳಲ್ಲಿ ಮೂಗನ್ನು ಮೇಲೆ ಮಾಡಬೇಕಾದರೆ ನಾನು ಇಲ್ಲಿ ಏನು ಮಾಡುತ್ತೇನೆ ಅಂದರೆ ಇದನ್ನು ಈ ರೀತಿಯಲ್ಲಿ ಬದಲಾಯಿಸುತ್ತೇನೆ ಆಗ ಕೇನಾರ್ಡ್ ವಿಮಾನಗಳಲ್ಲಿ ಲಿಫ್ಟ್ ರೆಕ್ಕೆಯ ಲಿಫ್ಟ್ ಜೊತೆಗೆ ಸೇರಿಕೊಳ್ಳುತ್ತದೆ ಹಾಗೂ ಒಟ್ಟು ಲಿಫ್ಟ್ ಹೆಚ್ಚಾಗುತ್ತದೆ ಕೇನಾರ್ಡ್ವಿಮಾನಗಳಲ್ಲಿ ಕೆಲವೊಂದು ತೊಂದರೆಗಳು ಇವೆ ಆದರೆ ಇದು ಮೊಟ್ಟಮೊದಲನೆಯ ಪ್ರಯೋಜನವಾಗಿದೆ ಆದರೆ ಇದರ ಪ್ರಯೋಜನ ಏನು ಎಂದು ಪ್ರಶ್ನೆಯೂ ಮೂಡಿದರೆ ಹೆಚ್ಚಿನ ಅಸ್ಪೆಕ್ಟ್ ರೇಶಿಯೋ ಕೇನಾರ್ಡ್ ಹೊಂದಿದ್ದರೆ ಏಕೆಂದರೆ ನಮ್ಮ ಗಮನವು ಅಸ್ಪೆಕ್ಟ್ ರೇಶಿಯೋ ಮೇಲಿದೆ ಇದು ಒಂದು ರೆಕ್ಕೆ ಎಂದು ಊಹಿಸಿಕೊಳ್ಳಿ ಹಾಗೂ ಇಲ್ಲಿ ಒಂದು ಕೇನಾರ್ಡ್ ಎಂದುಕೊಳ್ಳೋಣ ಇದು ಹಾರುತಿದೆ ಎಂದುಕೊಂಡರೆ ಈ ಕೇನಾರ್ಡ್ ಹಾರುತ್ತಿದೆ ಎಂದುಕೊಳ್ಳೋಣ ಈಗ ನಾನು ಇಲ್ಲಿ ಹೆಚ್ಚಿನ ಅಸ್ಪೆಕ್ಟ್ ರೇಶಿಯೋ ಕೇನಾರ್ಡ್ ಹೊಂದಿದ್ದರೆ ಅಂದರೆ ಹೆಚ್ಚಿನ ARc ಕೇನಾರ್ಡ್ ಆಗ ಅದರ ಸ್ಟಾಲ್ ಕೋನ ಕಡಿಮೆಯಾಗುತ್ತದೆ ಹಾಗಾದರೆ ನೀವು ಸ್ಟಾಲ್ ಆಗುವಂತಹ ವಿಮಾನವನ್ನು ಯೋಚಿಸಬಹುದು ಆಗ ರೆಕ್ಕೆಯು ಸ್ಟಾಲ್ ಆಗುವ ಮುಂಚೆ ಕೇನಾರ್ಡ್ ನಿಮಗೆ ಸೂಚನೆಯನ್ನು ನೀಡುತ್ತದೆ ರೆಕ್ಕೆಯು ಸ್ಟಾಲ್ ಆಗುವ ಮುಂಚೆ ಹೀಗಾಗಿ ಪೈಲೆಟ್ ಇದನ್ನು ನೋಡಿಕೊಳ್ಳುತ್ತಾನೆ ಅವನಿಗೆ ಇದರ ಸೂಚನೆ ಸಿಗುತ್ತದೆ ಆದ್ದರಿಂದ ಇಂತಹ ಕಾರಣಗಳಿಂದ ಕೇನಾರ್ಡ್ ಹೆಚ್ಚಿನ ಅಸ್ಪೆಕ್ಟ್ ರೇಶಿಯೋ ಹೊಂದಿರುತ್ತವೆ ಸಂಪೂರ್ಣವಾಗಿ ಸ್ಟಾಲ್ ಕೋನ ದೃಷ್ಟಿಯಿಂದ ಕೇನಾರ್ಡ್ ಹೆಚ್ಚಿನ ಅಸ್ಪೆಕ್ಟ್ ರೇಶಿಯೋ ಮಾಡುವುದು ಏಕೆ ಅವಶ್ಯಕವಲ್ಲ ಎಂದು ಯಾರಾದರೂ ಹೇಳಬಹುದು ಯಾಕೆ ನೀವು ಕೇನಾರ್ಡ್ ಕ್ಯಾಮ್ಬರ್ ರೆಕ್ಕೆ ರೂಪದಲ್ಲಿ ಮಾಡುವುದಿಲ್ಲ ಸಾಮಾನ್ಯವಾಗಿ ಕ್ಯಾಮ್ಬರ್ ರೂಪವನ್ನು ನಿಯಂತ್ರಿಸುವ ಅಂಗಗಳಿಗೆ ಉಪಯೋಗಿಸುವುದಿಲ್ಲ ಹಾಗಂತ ಅದನ್ನು ಉಪಯೋಗಿಸದೆ ಇರಲು ಯಾರು ನಡೆಯುವುದಿಲ್ಲ ಅದನ್ನು ನಿಯಂತ್ರಿಸುವ ವಿಧಾನಗಳು ಇದ್ದರೆ ಮಾಡಬಹುದು ಅವುಗಳನ್ನು ನಾವು ನಿಗದಿತ ಸಮಯದಲ್ಲಿ ಸ್ಟೆಬಿಲಿಟಿ ಮತ್ತು ಕಂಟ್ರೋಲ್ ವಿನ್ಯಾಸದಲ್ಲಿ ಚರ್ಚಿಸುತ್ತೇವೆ